Design for Internet of Things Prof T V Prabhakar Department of Electronic Systems Engineering Indian Institute of Science Bangalore ಇಂಟರ್ನೆಟ್ ಆಫ್ ಥಿಂಗ್ಸ್ ಗಾಗಿ ವಿನ್ಯಾಸ ಪ್ರೊ ಟಿ ಪ್ರಭಾಕರ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಎಂಜಿನಿಯರಿಂಗ್ ವಿಭಾಗ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಬೆಂಗಳೂರು ಉಪನ್ಯಾಸ 21 MQTT ಯಲ್ಲಿ ಸೇವೆಯ ಗುಣಮಟ್ಟ ಆರಂಭಿಕ ಡೆಮೊ ವನ್ನು ನೋಡಿದ ನಂತರ ಈ ಪ್ರೋಟೋಕಾಲ್ ವಿವರಗಳಿಗೆ ಹೋಗೋಣ ಈ ಪ್ರೋಟೋಕಾಲ್ ಅನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳಲು ನಾವು ಹೆಚ್ಚಿನ ಡೆಮೊ ಗಳನ್ನು ಮಾಡುವ ಮೊದಲು MQTT ಬಗ್ಗೆ ಸ್ವಲ್ಪ ಹೆಚ್ಚು ವಿಷಯಗಳನ್ನು ಅರ್ಥಮಾಡಿಕೊಳ್ಳೋಣ ಸ್ಟ್ಯಾಂಡರ್ಡ್ ಪಬ್ಲಿಶ್ ಸಬ್ ಸ್ಕ್ರೈಬ್ ಯೊಂದಿಗೆ ನಾವು ಪ್ರಾರಂಭಿಸೋಣ ಏಕೆಂದರೆ ಇದು ಪಬ್ಲಿಶ್ ಸಬ್ ಸ್ಕ್ರೈಬ್ ವಾಸ್ತುಶಿಲ್ಪವನ್ನು ಆಧರಿಸಿದೆ ನಾನು ಬ್ರೋಕರ್ ಅನ್ನು ಹಿಂದಕ್ಕೆ ಇಡುತ್ತೇನೆ ಸ್ಲೈಡಿನಲ್ಲಿ ಬ್ರೋಕರ್ ಮತ್ತು ಪಬ್ಲಿಷರ್ ಎಂದು ಕರೆಯಲ್ಪಡುವವರು ಇದ್ದಾರೆ ಮತ್ತು ಸಬ್ ಸ್ಕ್ರೈಬರ್ ಇದ್ದಾರೆ ನಿನ್ನೆ ನಾವು ಹೈವ ನ ಎಂ ಕ್ಯೂಗೆ ಸಂಬಂಧಿಸಿದ ಈ ವಿಷಯವನ್ನು ನೋಡಿದ್ದೇವೆ ಇತರ ಓಪನ್ ಸೋರ್ಸ್ ಬ್ರೋಕರ್ ಗಳೂ ಇದ್ದಾರೆ ಮೊಸ್ಕಿಟೊ ಬ್ರೋಕರ್ ಎಂದು ಕರೆಯಲ್ಪಡುವ ಸಾಫ್ಟ್ವೇರ್ ಉಬುಂಟು ಮಷೀನ್ ಗಳಲ್ಲಿ ನಿಮ್ಮ ಎಲ್ಲಾ ಪರೀಕ್ಷೆಗಳಿಗೆ ನೀವು ಇನ್ಸ್ಟಾಲ್ ಮಾಡಿ ಉಪಯೋಗಿಸಬಹುದು ವಾಸ್ತವವಾಗಿ ಇದು ಉಬುಂಟು ಲಿನಕ್ಸ್ ಗೆ ಮತ್ತು ವಿಂಡೋಸಗೆ ಲಭ್ಯವಿದೆ ಆದ್ದರಿಂದ ನೀವು ನಿಜವಾಗಿಯೂ ನಿಮ್ಮ ಸ್ವಂತ ಬ್ರೋಕರ್ ಅನ್ನು ಸ್ಥಾಪಿಸಬಹುದು ಅದು ಓಪನ್ ಸೋರ್ಸ್ ಆಗಿದೆ ಆದ್ದರಿಂದ ನಿಜವಾಗಿಯೂ ನೀವು ಇಷ್ಟಪಡುವ ರೀತಿಯಲ್ಲಿ ಸಾಫ್ಟ್ವೇರ್ ಅನ್ನು ತೆಗೆದುಕೊಳ್ಳಬಹುದು ಮತ್ತು ಅದನ್ನು ನಿರ್ವಹಿಸಬಹುದು ಆದ್ದರಿಂದ ನೀವು ಇಷ್ಟಪಡುವ ಯಾವುದೇ ಹೋಸ್ಟ್ ನಲ್ಲಿ ಓಪನ್ ಸೋರ್ಸ್ ಬ್ರೋಕರ್ ಅನ್ನು ಸ್ಥಾಪಿಸಿ ಮತ್ತು ನೀವು ಪಾಹೋ ಎಂದು ಕರೆಯಲ್ಪಡುವ ಕ್ಲೈಂಟ್ ಸಾಫ್ಟ್ವೇರ್ ಅನ್ನು ಸ್ಥಾಪಿಸಬಹುದು P A H O ಸಹ ಓಪನ್ ಸೋರ್ಸ್ ಮೂಲವಾಗಿದೆ ಆದ್ದರಿಂದ ನೀವು ಎಲ್ಲಾ MQTT ಕ್ಲೈಂಟ್ ಗಳಿಗಾಗಿ ಪಾಹೋ ವನ್ನು ಸ್ಥಾಪಿಸಬಹುದು ನಾವು ಕರೆಯುವಂತೆಯೇ ಈ ಎಲ್ಲ ಕ್ಲೈಂಟ್ ಗಳು ಮತ್ತು ನೀವು ಈ ಸಂಪೂರ್ಣ ವ್ಯವಸ್ಥೆಯನ್ನು ಎಂಬೆಡೆಡ್ ಸಾಧನಗಳಲ್ಲಿ ನಿರ್ಮಿಸಬಹುದು ಉದಾಹರಣೆಗೆ ಈ ಬ್ರೋಕರ್ ರಾಸ್ಪ್ಬೆರಿ ಪೈಯಲ್ಲಿ ರನ್ ಮಾಡಬಹುದು ಮತ್ತು ಪಾಹೋ ಓಪನ್ ಸೋರ್ಸ್ ಕ್ಲೈಂಟ್ ಆಗಿರುವುದರಿಂದ ಮತ್ತು ಟಿಸಿಪಿ ಐಪಿ ಸ್ಟ್ಯಾಕ್ TCP IP Stack ಬೆಂಬಲವಿದ್ದರೆ ನೀವು ಅವುಗಳನ್ನು ಎಂಬೆಡೆಡ್ ಸಾಧನಗಳಲ್ಲಿ ಹಾಕಲು ಪ್ರಯತ್ನಿಸಬಹುದು ಇದು ಏಕೆಂದರೆ ಈ MQTT ವಾಸ್ತವವಾಗಿ ಅಪ್ಲಿಕೇಶನ್ ಲೇಯರ್ನಲ್ಲಿ ಅಪ್ಲಿಕೇಶನ್ ಪ್ರೊಟೊಕಾಲ್ ಅನ್ನು ರನ್ ಮಾಡುತ್ತದೆ ಮತ್ತು ಅದು ಎಲ್ಲಾ ಟ್ರಾನ್ಸ್ಪೋರ್ಟ್ ಅವಶ್ಯಕತೆಗಳಿಗಾಗಿ ಟಿಸಿಪಿ ಯನ್ನು ಬಳಸುತ್ತದೆ ಈಗ ಪಬ್ಲಿಷಿಂಗ್ ಅಂತಹ ಸರಳ ಉದಾಹರಣೆ ತೆಗೆದುಕೊಳ್ಳಿ ನೀವು ಮೂಲತಃ ವಿಷಯವನ್ನು ಪಾಪ್ ನಲ್ಲಿ ಪ್ರಕಟಿಸಲು ಬಯಸುತ್ತೀರಿ ಎಂದಿರಲಿ ಏಕೆಂದರೆ ನಿನ್ನೆ ನಾವು ತೋರಿಸಿದಾಗ ಚಲನೆಯ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಮತ್ತು ನೀವು ಚಲನೆಯನ್ನು ಪತ್ತೆಹಚ್ಚಿ ಎಂದು ನಾವು ಹೇಳಿದ್ದೇವೆ ಚಲನೆಯನ್ನು ಪತ್ತೆಹಚ್ಚಿದಾಗ ಅದು ಒಂದು ಸಂಖ್ಯೆಯಾಗಿರಬಹುದು ಆದ್ದರಿಂದ ನಾನು ಸರಳತೆಗಾಗಿ ತೆಗೆದುಕೊಂಡ ಈ ಉತ್ತಮ ಉದಾಹರಣೆಯನ್ನು ಮುಂದುವರಿಸುತ್ತೇನೆ ಮತ್ತು ಈಗ ಬ್ರೋಕರ್ ಸ್ಲೈಡಿನಲ್ಲಿ ತೋರಿಸಿದ ಮೌಲ್ಯಗಳನ್ನು ತನ್ನೊಂದಿಗೆ ಇಟ್ಟುಕೊಳ್ಳುವ ನಿರೀಕ್ಷೆಯಿದೆ ಮತ್ತು ಈ ನಿರ್ದಿಷ್ಟ ವಿಷಯಕ್ಕೆ ಎಲ್ಲಾ ಸಬ್ ಸ್ಕ್ರೈಬರ್ ರಿಗೆ ಹಂಚುವ ವಿಷಯದ ಹೆಸರು ಚಲನೆಯಾಗಿದೆ ಈಗ ನಾನು ನಿಮಗೆ ಹೇಳಿದಂತೆ ಪಬ್ಲಿಷರ್ ಮತ್ತು ಸಬ್ ಸ್ಕ್ರೈಬರ್ ರ ಸಂಪೂರ್ಣ ಡಿಕೌಪ್ಲಿಂಗ್ ಇದೆ ಪಬ್ಲಿಷರ್ ಮತ್ತು ಸಬ್ ಸ್ಕ್ರೈಬರ್ ರರಿಗೆ ಯಾವುದೇ ಸಂಪರ್ಕವಿಲ್ಲ ಇದು ಬಹಳ ಮುಖ್ಯವಾದ ಅಂಶವಾಗಿದೆ ಆದ್ದರಿಂದ ಇದು ಎಂಡ್ ಟು ಎಂಡ್ ಸಂಪರ್ಕದಂತೆಯೇ ಏನೂ ಇಲ್ಲ ಮತ್ತು ವಾಸ್ತವವಾಗಿ ಸಬ್ ಸ್ಕ್ರೈಬರ್ ರರಿಗೆ ಪಬ್ಲಿಷರ್ ಯಾರು ಮತ್ತು ಅವರು ಎಲ್ಲಿದ್ದಾರೆ ಎಂದು ತಿಳಿದಿಲ್ಲ ಆದ್ದರಿಂದ ಆ ನಿರ್ದಿಷ್ಟ ವಿಷಯಕ್ಕೆ ಸಬ್ ಸ್ಕ್ರೈಬರ್ ರರಾಗುವ ಡೇಟಾ ವನ್ನು ವಿನಂತಿಸುವ ಎಲ್ಲಾ ನೋಡ್ ಗಳು ನಿಮಗೆ ತಿಳಿದಿದೆಯೆ ಎಂದು ಖಚಿತಪಡಿಸಿಕೊಳ್ಳುವುದು ಬ್ರೋಕರ್ ನ ಜವಾಬ್ದಾರಿಯಾಗಿದೆ ಈಗ ಸಬ್ ಸ್ಕ್ರೈಬರ್ ಇಲ್ಲದಿದ್ದರೆ ಬ್ರೋಕರ್ ಡೇಟಾ ವನ್ನು ಹಿಡಿದಿಡಬೇಕೆ ಎಂಬುದು ಒಂದು ಪ್ರಶ್ನೆಯಾಗಿದ್ದು ಅದು ನಿಮ್ಮ ಮನಸ್ಸಿಗೆ ಬರಬಹುದು ನಿಮ್ಮ ಮನಸ್ಸಿಗೆ ಬರುವ ಮತ್ತೊಂದು ವಿಷಯವೆಂದರೆ ಸಬ್ ಸ್ಕ್ರೈಬರ್ ಆಫ್ಲೈನ್ ನಲ್ಲಿ ಹೋದರೆ ಏನಾಗುತ್ತದೆ ಆದ್ದರಿಂದ ಯಾವುದೇ ಸಬ್ ಸ್ಕ್ರೈಬರ್ ಇಲ್ಲದ ಪ್ರಕರಣಗಳು ಮತ್ತು ಸಬ್ ಸ್ಕ್ರೈಬರ್ ಇರುವ ಪ್ರಕರಣಗಳು ಎದುರಾದಾಗ ಏನಾಗಬಹುದು ಈ ಎರಡೂ ಸಾಧ್ಯತೆಗಳು ಇವೆ ಆದ್ದರಿಂದ ಅಂತಹ ಸಂದರ್ಭಗಳನ್ನು ನಿಭಾಯಿಸಬೇಕಾಗಿದೆ ಮತ್ತು ಈ ಸಂದರ್ಭಗಳನ್ನು ನೋಡಿಕೊಳ್ಳಲು ಪ್ರೋಟೋಕಾಲ್ ಸೂಕ್ತವಾಗಿರುತ್ತದೆ ಈಗ ಯಾವುದೇ ಸಬ್ ಸ್ಕ್ರೈಬರ್ ಗಳು ಇಲ್ಲದಾಗ ಈ ಪ್ರೋಟೋಕಾಲ್ನಲ್ಲಿ ಪಬ್ಲಿಷರ್ ಪ್ರಸರಣ ಮಾಡುವ ವಿಷಯದ ಹೆಸರನ್ನು ಮುಂಚೆಯೇ ಘೋಷಿಸುವ ಅಗತ್ಯವಿಲ್ಲ ಇದನ್ನೇ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನನಗೆ ಬ್ರೋಕರ್ ನ ಐಪಿ ವಿಳಾಸ ತಿಳಿದಿದ್ದರೆ ಅಥವಾ ಹೆಸರು ನನಗೆ ತಿಳಿದಿದ್ದರೆ ನಾನು ಹೊಸ ವಿಷಯವನ್ನು ಪ್ರಾರಂಭಿಸಬಹುದು ಮತ್ತು ನಂತರ ಡೇಟಾ ವನ್ನು ಬ್ರೋಕರ್ ಗೆ ಪ್ರಕಟಿಸಲು ಪ್ರಾರಂಭಿಸಿ ಬ್ರೋಕರ್ ನ ನಾನು ಅದನ್ನು ಪ್ರಕಟಿಸಲು ಪ್ರಾರಂಭಿಸಬಹುದು ವಾಸ್ತವವಾಗಿ ನಿನ್ನೆ ನೀಡಿದ ಡೆಮೊ ಕೂಡ ಇದೇ ವಿಷಯದ ಬಗ್ಗೆ ಇತ್ತು ತದನಂತರ ಇದನ್ನು ಪ್ರಕಟಿಸಲು ಬ್ರೋಕರ್ ಗೆ ಕಳುಹಿಸಿ ಆದ್ದರಿಂದ ಬ್ರೋಕರ್ ಗಳು ಒಂದು ವಿಷಯದ ಬಗ್ಗೆ ಯಾವುದೇ ಪೂರ್ವ ಮಾಹಿತಿಯಿಲ್ಲದೆ ಟಾಪಿಕ್ ಅನ್ನು ಸ್ವೀಕರಿಸುತ್ತಿದ್ದಾರೆ ಎಂಬ ಅಂಶವು ಸ್ಪಷ್ಟವಾಗಿದೆ ಬ್ರೋಕರ್ಗಳು ಯಾವುದೇ ಊಹೆಯನ್ನು ಮಾಡುವುದಲ್ಲ ಎಂದು ಇದರಿಂದ ಸ್ಪಷ್ಟವಾಗುತ್ತದೆ ಈಗ ನೀವು ಇದನ್ನು ನಿಜವಾಗಿಯೂ ಸ್ಕೇಲೆಬಲ್ ರೀತಿಯಲ್ಲಿ ಕಾರ್ಯಗತಗೊಳಿಸಬಹುದು ಮತ್ತು ನೀವು ಹೈವ್ ನ MQ ಅಥವಾ ಮಾಸ್ಕಿಟೊ ವನ್ನು ಕಾನ್ಫಿಗರ್ ಮಾಡಬಹುದಾದ ನಿರ್ದಿಷ್ಟ ಸಮಯದವರೆಗೆ ನೀವು ಕಾಯಬಹುದು ವಿಶೇಷವಾಗಿ ನೀವು ಈ ಓಪನ್ ಸೋರ್ಸ್ ಸಾಧನಗಳನ್ನು ವಿವಿಧ ರೀತಿಯಲ್ಲಿ ಕಾನ್ಫಿಗರ್ ಮಾಡಬಹುದು ಅಂದರೆ ಮೊದಲನೆಯ ರೀತಿಯೆಂದರೆ ನಿರ್ದಿಷ್ಟ ಸಮಯದ ನಂತರ ಯಾವುದೇ ಸಬ್ ಸ್ಕ್ರೈಬರ್ ಇಲ್ಲದಾಗ ಮೆಸೇಜ್ ಅನ್ನು ತೆಗೆದುಹಾಕುವದು ನೀವು ತೆಗೆದುಕೊಳ್ಳಬಹುದಾದ ಮತ್ತೊಂದು ರೀತಿಯೆಂದರೆ ನೀವು ಎಲ್ಲಾ ಮೆಸೇಜ್ ಗಳನ್ನೂ ಆರ್ಕೈವ್ ಮಾಡಬಹುದು ಆದ್ದರಿಂದ ನೀವು ವಿಭಿನ್ನ ಕ್ಲೈಂಟ್ ಗಳಿಂದ ಪ್ರಕಟಿಸಲ್ಪಟ್ಟ ಎಲ್ಲಾ ಸಂದೇಶಗಳನ್ನು ಆರ್ಕೈವ್ ಮಾಡಬಹುದು ಮತ್ತು ಅದನ್ನು ಡೇಟಾಬೇಸ್ಗೆ ಹಿಡಿದಿಟ್ಟುಕೊಳ್ಳಬಹುದು ಅದು ಒಂದು ಸಾಧ್ಯತೆಯೂ ಆಗಿರಬಹುದು ಕೆಲವು ಸಮಯದಲ್ಲಿ ಯಾವುದೇ ಸಬ್ ಸ್ಕ್ರೈಬರ್ ಆ ಒಂದು ನಿರ್ದಿಷ್ಟ ವಿಷಯಕ್ಕಾಗಿ ಕಾಯದೆ ಇದ್ದರೆ ಅದು ಆರ್ಕೈವ್ ಆಗುತ್ತದೆ ಆದ್ದರಿಂದ ಸಾಕಷ್ಟು ನಮ್ಯತೆ ಇಲ್ಲಿದೆ ಮತ್ತು ನಿಮ್ಮ ಅಗತ್ಯತೆಗಳ ಆಧಾರದ ಮೇಲೆ ನಿಮ್ಮ ಬ್ರೋಕರ್ ನ ಕಾನ್ಫಿಗರೇಶನ್ ಮತ್ತು ಕ್ಲೈಂಟ್ ನ ಕಾನ್ಫಿಗರೇಶನ್ ಮಾಡಬಹುದು ಆದ್ದರಿಂದ ಅದು ಬಹಳ ಪ್ರಮುಖ ಅಂಶವಾಗಿದೆ ಆದ್ದರಿಂದ ಇದು ಸ್ಕೇಲೆಬಲ್ ಪರಿಹಾರವಾಗಿದೆ ಈ ಪ್ರಶ್ನೆಯನ್ನು ವಿಭಿನ್ನ ರೀತಿಯಲ್ಲಿ ಕೇಳಬಹುದು ಆದ್ದರಿಂದ ಈ ನಿರ್ದಿಷ್ಟ ಪ್ರೋಟೋಕಾಲ್ ಅನ್ನು ಬೆಂಬಲಿಸುವ ಸಮುದಾಯ ಈ ಪ್ರೋಟೋಕಾಲ್ ಅನ್ನು ಇಷ್ಟಪಡುತ್ತದೆ ಇದು ನಿಜವಾಗಿಯೂ ಸ್ಕೇಲೆಬಲ್ ಇದೆ ಎಂದು ಪ್ರತಿಪಾದಿಸುತ್ತದೆ ಈ ನಿರ್ದಿಷ್ಟ ಪ್ರೋಟೋಕಾಲ್ ಯಶಸ್ವಿಯಾಗಲು ಪಬ್ಲಿಷರ್ ಮತ್ತು ಸಬ್ ಸ್ಕ್ರೈಬರ್ ಗಳು ಡಿಕಪಲ್ ಆಗಿರುವದು ಒಂದು ಪ್ರಮುಖ ಕಾರಣವಾಗಿದೆ ಇದು ಒಂದು ಸ್ಕೇಲೆಬಲ್ ಅಲ್ಗಾರಿತಮ್ ಆಗಿರೋದ್ರಿಂದ ಸ್ಟೇಟ್ ಇನ್ಫಾರ್ಮಶನ್ ಅನ್ನು ಉಳಿಸಿಕೊಳ್ಳುವ ಅಗತ್ಯವಿಲ್ಲ ಮತ್ತು ಬಹು ಕ್ಲೈಂಟ್ಗಳು ಮತ್ತು ಬಹು ಸರ್ವರ್ ಗಳ ನಡುವೆ ಸಾಕಷ್ಟು ಮೆಮೊರಿ ಸಂಪನ್ಮೂಲಗಳನ್ನು ಹಿಡಿದಿಟ್ಟುಕೊಳ್ಳುವ ಅಗತ್ಯವಿಲ್ಲ ಬ್ರೋಕರೇಜ್ ನಂತೆ ನಿಮ್ಮ ಸಾಧನೆಗಳು ಕೇವಲ ಸಂದೇಶಗಳನ್ನು ಸ್ವೀಕರಿಸುತ್ತವೆ ಮತ್ತು ಕೆಲವು ನೀತಿಗಳ ಆಧಾರದ ಮೇಲೆ ಸಂದೇಶಗಳನ್ನು ಸಂಗ್ರಹಿಸಿ ಅಥವಾ ಶುದ್ಧೀಕರಿಸುವುದನ್ನು ನೀವು ಮಾಡಬೇಕಾಗಿಲ್ಲ ಕೆಲವು ಫ್ಲ್ಯಾಗ್ ಗಳ ಆಧಾರದ ಮೇಲೆ ಸಂದೇಶಗಳನ್ನು ಸಂಗ್ರಹಿಸಿ ಅಥವಾ ಶುದ್ಧೀಕರಿಸಿ ನೀವು ಪ್ಯಾಕೆಟ್ ಗಳನ್ನು ಕಳುಹಿಸುತ್ತೀರಿ ಆದ್ದರಿಂದ ಇದು ಈ ಮೇಲೆ ಹೇಳಿರುವ ಯಾವುದೇ ನೀತಿಗಳನ್ನು ಆಧರಿಸಿರಬಹುದು ಇದು ಬಹಳ ಮುಖ್ಯವಾದ ವಿಷಯ ಆದ್ದರಿಂದ ಜನರು ಇದನ್ನು ಸ್ಕೇಲೆಬಲ್ ಎಂದು ಹೇಳುತ್ತಾರೆ ಎರಡನೆಯ ಕಾರಣವೆಂದರೆ ಅದು ಲಕ್ಷಾಂತರ ಸಂಪರ್ಕಗಳಿಗೆ ಹೋಗುತ್ತದೆಯೆ ಎಂದು ನನಗೆ ಖಾತ್ರಿಯಿಲ್ಲ ಅಂತಹ ಯಾವುದೇ ದೊಡ್ಡ ಪ್ರಮಾಣದ ಅನುಷ್ಠಾನಗಳು ನಿಜವಾಗಿ ಸಂಭವಿಸಿದೆಯೇ ಎಂದು ನನಗೆ ತಿಳಿದಿಲ್ಲ ಆದರೆ ಖಂಡಿತವಾಗಿಯೂ ಇದು ಸ್ಕೇಲೆಬಲ್ ಸಿಸ್ಟಮ್ ಎಂದು ಕಂಡುಬರುತ್ತದೆ ಈ MQTT ಪರವಾಗಿ ಇನ್ನೊಂದು ವಿಷಯವೆಂದರೆ ಬ್ರೋಕರ್ "ಫಿಲ್ಟರಿಂಗ್" ಒಳ್ಳೆಯದು ಅಂದರೆ ನೀವು ವಿಷಯಗಳ ಆಧಾರದ ಮೇಲೆ ಫಿಲ್ಟರಿಂಗ್ ಮಾಡಬಹುದು ವಿಷಯ ಆಧಾರಿತ content base ಫಿಲ್ಟರಿಂಗ್ ಆಧರಿಸಿ ನೀವು ಮಾಡಬಹುದು ಮತ್ತು ನೀವು ಕೆಲವು ರೀತಿಯ ಆಧಾರಿತ ಫಿಲ್ಟರಿಂಗ್ ಅನ್ನು ಸಹ ಮಾಡಬಹುದು ನಾನು ಈ ಫಿಲ್ಟರಿಂಗ್ ನ ವಿವರಗಳಿಗೆ ಬರುವುದಿಲ್ಲ ಕ್ಲೈಂಟ್ಗಳನ್ನು ನೀವು ಮಾಡಬಹುದಾದ ಅವಶ್ಯಕತೆಯ ನಿರ್ದಿಷ್ಟ ವಿಷಯವನ್ನು ಮತ್ತು ವೈಲ್ಡ್ ಕಾರ್ಡ್ ಆಯ್ಕೆಗಳನ್ನು ತಿಳಿದಿರುವ ನಿಮ್ಮ ಪ್ರದರ್ಶನಗಳನ್ನು ನೋಡಿದಾಗ ಕ್ಲೈಂಟ್ ಗಳು ಕೇಳಬಹುದು ಮತ್ತು ಬ್ರೋಕರ್ ನಿಮಗೆ ನಿಖರವಾದ ಮಾಹಿತಿಯನ್ನು ನೀಡುತ್ತದೆ ಮತ್ತು ಕ್ಲೈಂಟ್ ಗಳು ಕೆಲವೊಂದು ವಿಷಯಗಳಿಗೆ ಸಬ್ ಸ್ಕ್ರೈಬ ಮಾಡಿದ್ದರೂ ಕೂಡ ಅದನ್ನು ಬಿಟ್ಟು ಒಂದು ನಿರ್ದಿಷ್ಟ ಮಾಹಿತಿಯನ್ನು ಕೇಳುತ್ತಿದ್ದೀರಿ ಅಂದರೆ ಅದು ಸಹ ಸಾಧ್ಯವಿದೆ ಆದ್ದರಿಂದ ಫಿಲ್ಟರ್ ಸಂದೇಶಗಳನ್ನು ಬುದ್ಧಿವಂತಿಕೆಯಿಂದ ವಿಂಗಡಿಸಲು ಮತ್ತು ಸಬ್ ಸ್ಕ್ರೈಬರ್ ಗಳು ವಿನಂತಿಸಿದ ಯಾವುದನ್ನಾದರೂ ಸಂದೇಶಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಮತ್ತು ಹೀಗೆ ಈ ಪ್ರೋಟೋಕಾಲ್ ಚೆನ್ನಾಗಿ ಕೆಲಸ ಮಾಡುತ್ತದೆ ಎಂದು ನಾನು ಭಾವಿಸುತ್ತೇನೆ ಸಣ್ಣ ಸಣ್ಣ ನೆಟ್ವರ್ಕ್ ಗಳಲ್ಲಿ ನೀವು ಡೇಟಾ ವನ್ನು ರವಾನಿಸಲು ಐಒಟಿ ಸಾಧನಗಳನ್ನು ಹೊಂದಿರುತ್ತಿರಿ ಇವುಗಳಿಂದ ನೀವು ಡೇಟಾ ವನ್ನು ಶ್ರೀಘ್ರವಾಗಿ ಪ್ರಸರಣ ಮಾಡಬಹುದು ರಾಸ್ಪ್ಬೆರಿ ಪೈ ನಲ್ಲಿ MQTT ಅನ್ನು ಸ್ಥಾಪಿಸಿ ಬ್ರೋಕರ್ ರಾಸ್ಪ್ಬೆರಿ ಪೈ ಅಥವಾ ಸಾಮಾನ್ಯ ಲ್ಯಾಪ್ಟಾಪ್ನಲ್ಲಿ ಮೊಸ್ಕಿಟೊವನ್ನು ಸ್ಥಾಪಿಸಿ ಮತ್ತು ಸಂವಹನ ಪ್ರಾರಂಭಿಸಲು ಪಾಹೋ ಎಂಬೆಡೆಡ್ ಸಾಧನಗಳಲ್ಲಿ ಚಾಲನೆಯಲ್ಲಿಡಿ ಹೀಗೆ ಇದು ಎರಡನೇ ಕಾರಣವಾಗಿದೆ ಆದ್ದರಿಂದ ಇವುಗಳು 2 ಪ್ರಮುಖ ಕಾರಣಗಳಾಗಿವೆ ಆದರೆ ಇದು MQTT ಯ ಬಗ್ಗೆ ಕೇವಲ 2 ವಿಷಯಗಳು ಅಲ್ಲ ಸೇವೆಯ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ಇನ್ನೂ ಕೆಲವು ಉತ್ತಮ ಸಂಗತಿಗಳಿವೆ ಮೂಲಭೂತವಾಗಿ MQTT ನಿಮಗೆ ಮೂರು ಹಂತದ ಗುಣಮಟ್ಟದ ಸೇವೆಯನ್ನು ನೀಡುತ್ತದೆ ಅವುಗಳೆಂದರೆ ಏಟ ಮೋಸ್ಟ ವನ್ಸ್ ಅಟ್ ಲೀಸ್ಟ್ ವನ್ಸ್ ಮತ್ತು ಎಕ್ಸಾಕ್ಟ್ಲಿ ವನ್ಸ್ ಆದ್ದರಿಂದ ಇವು ಮೂರು ಸಾಧ್ಯತೆಗಳಾಗಿವೆ ಮೊದಲನೆಯದು ಎಂದರೆ "ಇದು ಅತ್ಯುತ್ತಮ ಪ್ರಯತ್ನ" ಎಂದು ಅರ್ಥ ಮತ್ತು ಎರಡನೆಯದು ಎಂದರೆ "ಹೌದು ನೀವು ಖಂಡಿತವಾಗಿಯೂ ಒಂದು ಅಥವಾ ಹೆಚ್ಚಿನ ಖಾತರಿಯನ್ನು ಪಡೆಯುತ್ತೀರಿ" ಮತ್ತು ಮೂರನೆಯದ್ದು ಅಂದರೆ "ಒಮ್ಮೆ" ಎಂದು ಅರ್ಥ ನಿಸ್ಸಂಶಯವಾಗಿ ಒಂದು ಅಪ್ಲಿಕೇಶನ್ ಕೇವಲ ಒಂದು ಬಾರಿ ಮಾತ್ರ ಸೇವೆಯನ್ನು ಪಡೆಯುವುದನ್ನು ಸೂಚಿಸುವ ಅಳತೆಯಿದೆ MQTT ಯಲ್ಲಿ ಈ ಎಲ್ಲವನ್ನು ಮಾಡಲು ಸಾಧ್ಯವಾಗುತ್ತದೆ ನೀವು ಓಎಸ್ಐ ಮಾಡೆಲ್ ನೋಡಿದರೆ ಟಿಸಿಪಿ ಟ್ರಾನ್ಸ್ಪೋರ್ಟ್ ಪದರದಲ್ಲಿದೆ ಮತ್ತು ನಂತರ ನೀವು ಅಪ್ಲಿಕೇಶನ್ ಪದರವನ್ನು ಹೊಂದಿದ್ದೀರಿ ಅಪ್ಲಿಕೇಶನ್ ಲೇಯರ್ ನಿಜವಾಗಿಯೂ ಎಂಕ್ಯೂಟಿಟಿ ಅನ್ನು ಹೊಂದಿದೆ ವಾಸ್ತವವಾಗಿ ನೀವು ಟಿಸಿಪಿ ಐಪಿಯನ್ನು TCPIP ಸಹ ಬಳಸಬಹುದು ಆದರೆ ಸಾಂಪ್ರದಾಯಿಕವಾಗಿ ಇದು ಟಿಸಿಪಿ ಯನ್ನು ಬಳಸುತ್ತಿದೆ ನೀವು ಟಿಸಿಪಿ ಸ್ವತಃ ವಿಶ್ವಾಸಾರ್ಹ ಪ್ರೋಟೋಕಾಲ್ ಆಗಿರುವಾಗ ಅದು ಐಪಿ ಯಂತಹ ವಿಶ್ವಾಸಾರ್ಹವಲ್ಲದ ಪ್ರೋಟೋಕಾಲ್ ಅನ್ನು ಅವಲಂಬಿಸಿದೆ ಎಂದು ಹೇಳಬಹುದು ಆದ್ದರಿಂದ ಇಲ್ಲಿ ಮುಖ್ಯ ವಿಷಯವೆಂದರೆ TCP ಅನ್ನು ಬಳಸವಾಗ ನೀವು ಏಕೆ ಈ ರೀತಿಯ QoS ಸಿಸ್ಟಮ್ ಅವಶ್ಯಕತೆಗಳನ್ನು ಹೊಂದಿರುವಿರಿ ಇಲ್ಲಿ ಉತ್ತರವು ಬಹಳ ಚರ್ಚಾಸ್ಪದವಾಗಿದೆ ಆದರೆ ಹಲವರ ಹಲವರ ಪ್ರಕಾರ ಇದು ಇನ್ನೂ ಟ್ರಾನ್ಸ್ಪೋರ್ಟ್ ಪದರದಲ್ಲಿದೆ ಆದ್ದರಿಂದ ನೀವು ಹೆಚ್ಚಿನದರಲ್ಲಿ ವಿಶ್ವಾಸಾರ್ಹತೆಯನ್ನು ಬಯಸಿದರೆ ಈ ಮೂರನ್ನು ಈ ರೀತಿಯ ಕ್ವಾಲಿಟಿ ಆಫ್ ಸರ್ವಿಸ್ ಗಾಗಿ ಪರಿಚಯಿಸಬೇಕಾಗಬಹುದು ಆದ್ದರಿಂದ ಇದು MQTT QoS ವಾಸ್ತವವಾಗಿ ಇರುವುದಕ್ಕೆ ಒಂದು ಪ್ರಮುಖ ಅಂಶವಾಗಿದೆ ಆದ್ದರಿಂದ MQTT ಯ ಬಗ್ಗೆ ಮಾತನಾಡುವಾಗ ಅನೇಕ ಒಳ್ಳೆಯ ವಿಷಯಗಳಿವೆ ಜನರು ಕ್ಲೈಂಟ್ ಬಗ್ಗೆ ಮಾತನಾಡುತ್ತಾರೆ ಆದ್ದರಿಂದ ಅವರು ಕ್ಲೈಂಟ್ ಎಂದು ಹೇಳಿದಾಗ ಕ್ಲೈಂಟ್ ಮೂಲಭೂತವಾಗಿ ಯಾವುದೇ ಸಾಧನವಾಗಿರಬಹುದು ಆದ್ದರಿಂದ ಇನ್ನೊಂದು ಮೈಕ್ರೊಕಂಟ್ರೋಲರ್ ಸಾಧನವಾಗಿರಬಹುದು ಅಥವಾ ಬೇಸ್ ಸಿಸ್ಟಮ್ ಗೆ ಕನೆಕ್ಟ್ ಆಗುವ ಯಾವುದೇ ಸಾಧನವಾಗಿರಬಹುದು ಮತ್ತು ಯಾವುದೇ ಅತ್ಯಾಧುನಿಕ ಯಂತ್ರ ರೂಪದಲ್ಲಿ ಅದು ಒಂದು ನೆಟ್ವರ್ಕ್ ಸಂಪರ್ಕ ಇರುವ ಪೂರ್ಣ ಗಾತ್ರದ ಸರ್ವರ್ ಆಗಿರಬಹುದು ಆದ್ದರಿಂದ ಇಲ್ಲಿ ನಿಮಗೆ ಒಂದು ನೆಟ್ವರ್ಕ್ ಸಂಪರ್ಕದ ಅಗತ್ಯವಿದೆ ಆದ್ದರಿಂದ ಮೈಕ್ರೊಕಂಟ್ರೋಲರ್ ಇರುವ ಯಾವುದೇ ಸಾಧನವು ಮತ್ತು ಟಿಸಿಪಿ ಐಪಿ ಸ್ಟ್ಯಾಕ್ TCPIP stack ಹೊಂದಿ MQTT ಡಿವಾಯ್ಸ್ ನಲ್ಲಿ ರನ್ ಆಗುತ್ತದೆ MQTT ಎಂಬುದು ಅಪ್ಲಿಕೇಶನ್ ಲೇಯರ್ ಪ್ರೋಟೋಕಾಲ್ ಆಗಿದೆ ಆದ್ದರಿಂದ MQTT ಕ್ಲೈಂಟ್ ಎಂದರೆ ಈ ಮೈಕ್ರೊಕಂಟ್ರೋಲರ್ ಸಿಸ್ಟಮ್ ನಲ್ಲಿ MQTT ಸಾಫ್ಟ್ವೇರ್ ಚಾಲನೆಯಲ್ಲಿದೆ ಅಲ್ಲಿ TCP IP ಸ್ಟಾಕ್ ಇದೆ ನಂತರ ಸಹಜವಾಗಿ ನೆಟ್ವರ್ಕ್ ಸ್ಟ್ಯಾಕ್ ಇದೆ TCP IP ಸ್ಟಾಕ್ ಎಂದು ನೀವು ಹೇಳಿದಾಗ ಸಹಜವಾಗಿ ಒಂದು ನೆಟ್ವರ್ಕ್ ಇದೆ ಎಂದು ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಆದ್ದರಿಂದ ನಾನು ಅದನ್ನು ಟಿಸಿಪಿ ಐಪಿ ಪ್ರೊಟೊಕಾಲ್ ಸ್ಟಾಕ್ TCPIP protocol stack ಅಂತ ಸಂಯೋಜಿಸೋಣ ಮತ್ತು ಈ ಪ್ರೊಟೊಕಾಲ್ ಸ್ಟ್ಯಾಕ್ ಅನ್ನು ಚಲಾಯಿಸಲು ನೆಟ್ವರ್ಕ್ ಇದೆ ನಂತರ MQTT ಬ್ರೋಕರ್ ಸಹ ಯಾವುದೇ ಸಾಧನವಾಗಿದ್ದು ಅದು ಸಾಮಾನ್ಯವಾಗಿ ಸರ್ವರ್ ಆಗಿರಬಹುದು ಅದು ಸಂದೇಶಗಳನ್ನು ಸಂಗ್ರಹಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆದ್ದರಿಂದ ಮೂಲಭೂತವಾಗಿ ಅದು ಒಂದು ರೀತಿಯ ಸರ್ವರ್ ದರ್ಜೆಯ ಯಂತ್ರವಾಗಿರಬೇಕು ಅದು ಸಂದೇಶಗಳನ್ನು ಸ್ವೀಕರಿಸಲು ಸಾಧ್ಯವಾಗುತ್ತದೆ ಅವುಗಳನ್ನು ಫಿಲ್ಟರ್ ಮಾಡಲು ಸಾಧ್ಯವಾಗುತ್ತದೆ ಮತ್ತು ಅವುಗಳನ್ನು ಫಿಲ್ಟರ್ ಮಾಡಲು ಮತ್ತು ಸಂದೇಶಗಳನ್ನು ಪೂರೈಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಸಂದೇಶಗಳು ಸಬ್ ಸ್ಕ್ರೈಬರ್ ರರಿಗೆ ಪೂರೈಸಲ್ಪಡುತ್ತವೆ ಆದ್ದರಿಂದ ನಿಸ್ಸಂಶಯವಾಗಿ ಈ ಸೇವೆಯ ಗುಣಮಟ್ಟವನ್ನು ಸರ್ವರ್ ಬೆಂಬಲಿಸುತ್ತದೆ ಸರ್ವರ್ ಹೆಚ್ಚು ವಿಶ್ವಾಸಾರ್ಹವಾಗಿರಬೇಕು ಇದು ಯಂತ್ರಾಂಶದ ಅವಶ್ಯಕತೆ ಆಗಿದೆ ಮತ್ತು ಸರ್ವರ್ ವೈಫಲ್ಯ ನಿರೋಧಕವಾಗಿರಬೇಕು ಆದ್ದರಿಂದ ನೀವು ಹೆಚ್ಚು ವಿಶ್ವಾಸಾರ್ಹ ಎಂದು ಹೇಳಿದಾಗ ಅದು ವೈಫಲ್ಯ ನಿರೋಧಕವಾಗಿರಬೇಕು ಎಂದು ನೀವು ಅರ್ಥೈಸುತ್ತೀರಿ ಆದ್ದರಿಂದ ಇಡೀ ಕಾರ್ಯಾಚರಣೆಯು ಒಂದು ನಿರ್ದಿಷ್ಟ ಸೆಟ್ ಮೂಲಕ ಪ್ರಾರಂಭವಾಗುತ್ತದೆ ನೀವು ಪ್ರೋಟೋಕಾಲ್ ಅನ್ನು ಹೇಳುವಾಗ ಸಂದೇಶಗಳ ಬಗ್ಗೆ ಅಗತ್ಯವಾದ ಒಂದು ಮಾತನ್ನು ಹೇಳುತ್ತೇನೆ MQTT ಯಲ್ಲಿ ಹಲವಾರು ಸಂದೇಶಗಳಿವೆ ನೀವು ಮಾಡುವ ಮೊದಲ ಕನೆಕ್ಟ್ ಸಂದೇಶ ಎಂದು ನೀವು ನೋಡುವ ಪ್ರಮುಖ ಸಂದೇಶಗಳಲ್ಲಿ ಒಂದಾಗಿದೆ ಆದ್ದರಿಂದ ಈ ಕನೆಕ್ಟ್ ವರ್ಕ್ ಕನೆಕ್ಟ್ ಕ್ಲೈಂಟ್ ನಿಂದ ಬ್ರೋಕರ್ ಗೆ ಹೇಗೆ ಸಂಯೋಜನೆ ಮಾಡುತ್ತದೆ ನಾನು ಕ್ಲೈಂಟ್ ಮತ್ತು ಬ್ರೋಕರ್ ಎಂದು ಹೇಳುವಾಗ ಬಹಳ ಜಾಗರೂಕನಾಗಿರುತ್ತೇನೆ ಇಲ್ಲಿ ಇದೊಂದು ಸಂದೇಶದೊಂದಿಗೆ ಪ್ರಾರಂಭವಾಗುತ್ತದೆ 'ಕನೆಕ್ಟ್' ಎಂದು ಕರೆಯಲ್ಪಡುವ ಸಂದೇಶಕ್ಕಾಗಿ ಬ್ರೋಕರ್ 'ಕನೆಕ್ಟ್ ಸ್ವೀಕೃತಿ'ಯನ್ನು ಕೊನಾಕ್ ಎಂದೂ ಕರೆಯುತ್ತಾರೆ ಆದ್ದರಿಂದ 'ಕನೆಕ್ಟ್' ಎಂಬ ಮೆಸೇಜ್ ನಿಮಗೆ ಮರಳಿ ಕೊನಾಕ್ ಅನ್ನು ನೀಡುತ್ತದೆ ಆದ್ದರಿಂದ ಇದು ಮೊದಲ ಹೆಜ್ಜೆಯಾಗಿರುತ್ತದೆ ಮತ್ತು ನೀವು ಪಬ್ಲಿಶ್ ಮಾಡಿದ ಚಂದಾದಾರಿಕೆಯ ಮೊದಲು ಇದನ್ನು ಮೊದಲ ಹೆಜ್ಜೆಯಾಗಿ ಮಾಡಿದರೆ ಇದು ನೆಟ್ವರ್ಕ್ ಅಡ್ರಸ್ ಟ್ರಾನ್ಸ್ಲೇಷನ್ ರೀತಿಯ ಫೈರ್ವಾಲ್ ಗಳ ಮೂಲಕ ನೆಟ್ವರ್ಕ್ಸ್ ಅನ್ನು ಪ್ರವೇಶಿಸಬಹುದು ಎಂದು ಸ್ಪಷ್ಟವಾಗಿ ಸೂಚಿಸುತ್ತದೆ ಆದ್ದರಿಂದ ನೀವು MQTT ಫೈರ್ವಾಲ್ ಗಳ ಮೇಲೆ ಕೆಲಸ ಮಾಡುತ್ತದೆಯೋ ಎಂದು ಪ್ರಶ್ನೆಯನ್ನು ಕೇಳಿದರೆ ಉತ್ತರ ಹೌದು ಏಕೆಂದರೆ MQTT ಬ್ರೋಕರ್ ಮತ್ತು ಕ್ಲೈಂಟ್ ಮೂಲತಃ ಮೊದಲ ಹಂತವನ್ನು 'ಕನೆಕ್ಟ್' ಎಂಬ ಮೆಸೇಜ್ ಮತ್ತು 'ಕೊನಾಕ್' ಮೂಲಕ ಪ್ರಾರಂಭ ಮಾಡುತ್ತದೆ ಆದ್ದರಿಂದ MQTT ಕ್ಲೈಂಟ್ಗಳು ಫೈರ್ವಾಲ್ ಅಪ್ಲಿಕೇಶನ್ ಗಳನ್ನು ಚಲಾಯಿಸಬಲ್ಲ ಅಗತ್ಯವಾದ ರೂಟರ್ ಗಳ ಹಿಂದೆ ಇರಬಹುದು ಎಂದು ತಿಳಿಯುವುದು ತುಂಬಾ ಸುಲಭವಾಗಿದೆ ಆದ್ದರಿಂದ ಇದೊಂದು ಒಳ್ಳೆಯ ವಿಷಯವಾಗಿದೆ ಆದ್ದರಿಂದ ನೀವು 'ಕನೆಕ್ಟ್' ಎಂದು ಹೇಳಿದಾಗ ಅದು ಒಂದು ನಿರ್ದಿಷ್ಟ ಸೆಟ್ ಆಫ್ ವೀಲ್ಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಕ್ಲೈಂಟ್ ಐಡಿಯನ್ನು ಮತ್ತು ಕ್ಲೀನ್ ಸೆಷನ್ ಎಂಬ ಶಬ್ದಗಳು ಬಳಕೆಗೆ ಬರುತ್ತವೆ ಇವುಗಳ ಬಗ್ಗೆ ಒಂದು ಕ್ಷಣದಲ್ಲಿ ನಾನು ವಿವರಣೆ ಕೊಡುತ್ತೇನೆ ನಂತರ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಗಳು ಇರುತ್ತವೆ ಮತ್ತು ಕೊನೆಯದಾಗಿ ಲಾಸ್ಟ ವಿಲ್ ಮತ್ತು ಲಾಸ್ಟ ಮೆಸೇಜ್ ವಿಷಯಗಳನ್ನು ಸಹ ತಿಳಿಸುತ್ತೇನೆ ಮತ್ತು ಕೀಪ್ ಅಲೈವ್ ಎಂಬುದು ಇದೆ ಆದ್ದರಿಂದ ಮೂಲಭೂತವಾಗಿ ಕ್ಲೈಂಟ್ ಐಡಿ ಪ್ರತಿ MQTT ಕ್ಲೈಂಟ್ನ ಮೂಲತಃ ಗುರುತಿಸುವಿಕೆಯಾಗಿದ್ದು ನಾನು ಕ್ಲೈಂಟ್ ಎಂದು ಹೇಳಿದಾಗ ಅದು ಎರಡೂ ಪಬ್ಲಿಷರ್ ಇಲ್ಲವೇ ಸಬ್ ಸ್ಕ್ರೈಬರ್ ಆಗಿರಬಹುದು ಆದ್ದರಿಂದ ಕ್ಲೈಂಟ್ ಕ್ಲೀನ್ ಸೆಷನ್ ಒಂದು ಆಸಕ್ತಿದಾಯಕ ಆಯ್ಕೆಯಾಗಿದೆ ನೋಡಿ ಡೇಟಾ ವನ್ನು ಪ್ರಕಟಿಸುವ ಪಬ್ಲಿಷರ್ ಇದ್ದರೆ ಅಥವಾ ಅದನ್ನು ತೆಗೆದುಹಾಕಬೇಕಾದರೆ ಸಂದೇಶವನ್ನು ಬ್ರೋಕರ್ ನಲ್ಲಿ ಸಂಗ್ರಹಿಸಬೇಕು ಎಂಬ ಅಂಶದ ಬಗ್ಗೆ ನಾವು ಇಲ್ಲಿ ಚರ್ಚಿಸಿದ್ದೇವೆ ಏಕೆಂದರೆ ನೀವು ಪ್ರಕಟಿಸಲು ಪ್ರಾರಂಭಿಸಿದಾಗ ನೀವು ನಿಜವಾಗಿಯೂ ವಿಷಯದ ಹೆಸರನ್ನು ಸೂಚಿಸುತ್ತಿಲ್ಲ ಆದರೆ ಬ್ರೋಕರ್ ಆ ಸಂದೇಶವನ್ನು ಸ್ವತಃ ಉಳಿಸಿಕೊಳ್ಳಬೇಕು ಎಂದು ಖಚಿತಪಡಿಸಿಕೊಳ್ಳಲು ನೀವು ಬಯಸಿದರೆ ನೀವು ಈ ಸೆಷನ್ ಐಡಿ ಯನ್ನು ಬಳಸುತ್ತೀರಿ ಆದ್ದರಿಂದ "ನಾನು ಸೆಷನ್ ಅನ್ನು ರಚಿಸಲು ಬಯಸುತ್ತೇನೆ ಮತ್ತು ಈ ಸೆಶನ್ ಅನ್ನು ಬಳಸಿಕೊಂಡು ಬರುವ ಯಾವುದೇ ಸಂದೇಶಗಳನ್ನು ಬ್ರೋಕರ್ನಲ್ಲಿ ಉಳಿಸಿಕೊಳ್ಳಬಯಸುತ್ತೇನೆ" ಎಂದು ನಾನು ಹೇಳಬಹುದು ಆದ್ದರಿಂದ ನೀವು ಪ್ರಾರಂಭದಲ್ಲಿಯೇ ಮಾಡಬಹುದಾದ ಕೆಲಸ ಇದು ಆದ್ದರಿಂದ ನೀವು ಮೂಲಭೂತವಾಗಿ ಕ್ಲೀನ್ ಸೆಷನ್ ಅನ್ನು False ಗೆ ಹೊಂದಿಸಿದರೆ ಆ ಸಂದೇಶವನ್ನು ವಾಸ್ತವವಾಗಿ ಬ್ರೋಕರ್ ನಲ್ಲಿ ಸಂಗ್ರಹಿಸಲಾಗುತ್ತದೆ ಆದರೆ ನಿಜಕ್ಕೂ ನೀವು ಅದನ್ನು True ಎಂದು ಹೇಳಿದರೆ ಆ ಸಂದೇಶವು ಹೊರ ಹೋಗುತ್ತದೆ ಮತ್ತು ಅದನ್ನು ತೆಗೆದುಕೊಳ್ಳುವವರು ಇಲ್ಲದಿದ್ದರೆ ಆ ಸಂದೇಶವನ್ನು ತೆಗೆದುಹಾಕಬಹುದು ಆದಾಗ್ಯೂ 'QS' ಮಟ್ಟಗಳು ಎಂದು ಕರೆಯಲ್ಪಡುವವುಗಳಿವೆ ಆದ್ದರಿಂದ ಇದು ಒಂದು ರೀತಿಯಲ್ಲಿ QoS ಗೆ ಸಂಪರ್ಕ ಹೊಂದಿದೆ ಆದರೆ ನಾವು ಆ ವಿಷಯಕ್ಕೆ ಬಂದಾಗ ಅದು ತುಂಬಾ ಆಸಕ್ತಿದಾಯಕ ಎಂದು ನೀವು ನೋಡುತ್ತೀರಿ ಉದಾಹರಣೆಗೆ ಕ್ಲೀನ್ ಸೆಷನ್ ಗೆ True ಕ್ಕೆ ಸಮನಾಗಿರುತ್ತದೆ ಮತ್ತು ನಿಮ್ಮ QoS ಮಟ್ಟ 0 ಎಂದು ಭಾವಿಸಿರಿ ಆದ್ದರಿಂದ ಮೂಲಭೂತವಾಗಿ ನಾನು QoS ಮಟ್ಟವು 0 ಎಂದು ಒಮ್ಮೆ ಹೇಳಿದಾಗ ವಾಸ್ತವವಾಗಿ 0 ಒಮ್ಮೆಯಾದರೂ ಒಂದು ಮತ್ತು ನಿಖರವಾಗಿ ಒಮ್ಮೆ 2 ಸರಿ ಇರಲಿ ಹೀಗಾದಾಗ ಖಂಡಿತವಾಗಿಯೂ ಬ್ರೋಕರ್ ಡೇಟಾ ವನ್ನು ಸರಿಯಾಗಿ ಹಿಡಿದಿಟ್ಟುಕೊಳ್ಳುವುದಿಲ್ಲ ಆದ್ದರಿಂದ ಅದು ಒಂದು ಪ್ರಮುಖ ವಿಷಯ ಕ್ಲೀನ್ ಸೆಷನ್ False ಗೆ ಸಮನಾಗಿದ್ದರೆ ಈಗ ಇದು ಇನ್ನೊಂದು ವಿಷಯ ಇದರರ್ಥ ನೀವು ಸಂದೇಶವನ್ನು ಬ್ರೋಕರ್ ನಲ್ಲಿ ಇರಿಸಿಕೊಳ್ಳಲು ಬಯಸುವ ವ್ಯವಸ್ಥೆಯನ್ನು ಹೊಂದಲು ನೀವು ಬಯಸುತ್ತೀರಿ ಆದ್ದರಿಂದ ನೀವು ಅದನ್ನು False ಮಾಡಿ ನಂತರ ಇದು ಮೂಲಭೂತವಾಗಿ ನಿರಂತರ ಸೆಷನ್ ಆಗಿ ಪರಿಣಮಿಸುತ್ತದೆ ಒಂದು ವೇಳೆ QoS 0 QoS ಒಂದು ಮತ್ತು ಎರಡಕ್ಕೆ ಸಮನಾಗಿದ್ದರೆ ಏನಾಗಬಹುದು ಎಂಬುದನ್ನು ನೋಡಲು ಆಸಕ್ತಿದಾಯಕವಾಗಿದೆ ಆದ್ದರಿಂದ ನಾವು ಈ ಲೆಕ್ಕಗಳನ್ನು ಮಾಡುವಾಗ ಬಹುಶಃ ಈ ಅಂಶಗಳನ್ನು ಸರಿಯಾಗಿ ನೋಡಲು ಸಾಧ್ಯವಾಗುತ್ತದೆ ಆದ್ದರಿಂದ ಲ್ಯಾಪ್ಟಾಪ್ ಬಳಸಿ ಈ ಪ್ರಯೋಗಗಳನ್ನು ಮಾಡುವಾಗ ನಮಗೆ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ಗಳು ಆಥೆಂಟಿಕೇಷನ್ ದೃಷ್ಟಿಕೋನದಿಂದ ಮುಖ್ಯವಾಗುತ್ತವೆ ಲಾಸ್ಟ ವಿಲ್ ಮತ್ತು ಲಾಸ್ಟ ಮೆಸೇಜ್ ವಿಷಯಗಳು MQTT ಯಲ್ಲಿ ಆಸಕ್ತಿದಾಯಕವಾಗಿವೆ ಏಕೆಂದರೆ MQTT ಅನ್ ಗ್ರೇಸ್ಫುಲ್ ಶಟ್ಡೌನ್ ಒಫ್ ಕ್ಲಯ್ಯಂಟ್ಸ್ ಅನ್ನು ಅನುಮತಿಸುತ್ತದೆ ಆದ್ದರಿಂದ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನೀವು ಎನರ್ಜಿ ಹಾರ್ವೆಸ್ಟ್ ಆಧಾರಿತ ವ್ಯವಸ್ಥೆಗಳನ್ನು ಮತ್ತು ಶಕ್ತಿ ಕೊಯ್ಲು ಆಧಾರಿತ ನೋಡ್ ಗಳನ್ನು ತೆಗೆದುಕೊಂಡರೆ ಅವು ಡೇಟಾ ವನ್ನು ಕಳುಹಿಸಲು ಮತ್ತು MQTT ಯನ್ನು ಸಾರ್ವಜನಿಕರಿಗೆ ತಮ್ಮ ಸಂದೇಶಗಳನ್ನು ಪ್ರಕಟಿಸಲು ತಮ್ಮ ಸಂವೇದನಾಶೀಲ ಮೌಲ್ಯವನ್ನು ಪ್ರಕಟಿಸಲು ಬಳಸುತ್ತಿದ್ದರೆ ಅವುಗಳು ಇನ್ನು ಮುಂದೆ ಹಾರ್ವೆಸ್ಟ್ ಮಾಡದಿರಬಹುದು ಮತ್ತು ಅವುಗಳು ಸ್ಥಗಿತಗೊಳ್ಳಬಹುದು ತ್ವರಿತವಾಗಿ ಸ್ಥಗಿತಗೊಳ್ಳುವುದು ಅಂತಹ ಸಂದರ್ಭಗಳಲ್ಲಿ ಗ್ರೇಸ್ ಫುಲ್ ಆಗಿರುವುದಿಲ್ಲ ಆದ್ದರಿಂದ ಕ್ಲೈಂಟ್ ವಾಸ್ತವವಾಗಿ ಲಾಸ್ಟ ವಿಲ್ ಮತ್ತು ಲಾಸ್ಟ ಮೆಸೇಜ್ ಸಂದೇಶವನ್ನು ನೀಡುತ್ತದೆ ಈ ವಿಷಯದ ಅಡಿಯಲ್ಲಿ ನಾನು ನಿಜವಾಗಿ ಒದಗಿಸಬಹುದಾದ ಕೊನೆಯ ಸಂವೇದಕ ಮೌಲ್ಯ ಸ್ಲೈಡಿನಲ್ಲಿ ತೋರಿಸಿದೆ ಆದ್ದರಿಂದ ಇಲ್ಲಿ ಲಾಸ್ಟ ವಿಲ್ ವಿಷಯದ ಹೆಸರು ಇದೆ ನಂತರ ಲಾಸ್ಟ ಮೆಸೇಜ್ ಸಂದೇಶವಿದೆ ಆದ್ದರಿಂದ ಇವುಗಳು 'ಕನೆಕ್ಟ್' ಎಂಬ ಮೆಸೇಜ್ ದಲ್ಲಿರುವ ಕ್ಷೇತ್ರಗಳಾಗಿವೆ ನೀವು ಬ್ರೋಕರ್ ಗೆ ಹೇಳಬಹುದು ಬ್ರೋಕರ್ ನನ್ನು ಪಬ್ಲಿಷರ್ ರಾಗಿ ಹೀಗೆ ವಿನಂತಿಸಬಹುದು "ದಯವಿಟ್ಟು ಈ ಲಾಸ್ಟ ವಿಲ್ ಸಂದೇಶವನ್ನು ನಿಮ್ಮೊಂದಿಗೆ ಉಳಿಸಿಕೊಳ್ಳಿ ಮತ್ತು ನಾನು ನೀಡುವ ಈ ನಿರ್ದಿಷ್ಟ ವಿಷಯಕ್ಕೆ ಯಾರು ಸಬ್ ಸ್ಕ್ರೈಬರ್ ರಾಗುತ್ತಾರೋ ಅವರಿಗೆ ಅದನ್ನು ಒದಗಿಸಿ ಬಹುಶಃ ನನ್ನಲ್ಲಿ ಸಾಫ್ಟ್ವೇರ್ ನಲ್ಲಿನ ಕೆಲವು ಅಸಮರ್ಪಕ ಕಾರ್ಯಗಳಿಗಾಗಿ ನಾನು ಸ್ಥಗಿತಗೊಳ್ಳಲಿದ್ದೇನೆ" ಹೀಗೆಂದು ವಿನಂತಿಸಬಹುದು ಅದು ಲಾಸ್ಟ ವಿಲ್ ಸಂದೇಶವನ್ನು ಕೊನೆಯದಾಗಿ ಬ್ರೋಕರ್ ನಲ್ಲಿ ಉಳಿಸಿಕೊಳ್ಳುತ್ತದೆ ಕ್ಲೈಂಟ್ ಮತ್ತು ಬ್ರೋಕರ್ ನಡುವೆ ಲಿಂಕ್ ಸಕ್ರಿಯವಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ನೀವು ನಿಯಮಿತವಾಗಿ ಕೀಪ್ ಅಲೈವ್ ಸಂದೇಶಗಳನ್ನು ಕಳಿಸಬಹುದು ಇದು ಕ್ಲೈಂಟ್ ಮತ್ತು ಬ್ರೋಕರ್ ನಡುವೆ ಪಿಂಗ್ಗೆ ಸಮನವಾಗಿರುವುದನ್ನು ನೀವು ಕಾಣುವಿರಿ ಆದ್ದರಿಂದ ನೀವು ಏನನ್ನಾದರೂ ಮಾಡುವ ಮೊದಲು ಈ 'ಕನೆಕ್ಟ್' ಎಂಬ ಮೆಸೇಜ್ ಮತ್ತು ಮರಳಿ ಕೊನಾಕ್ ಸಂಪರ್ಕವು ಮೊದಲ ಹೆಜ್ಜೆಯಾಗಿದ್ದು ನಂತರ ಸೇವೆಯ ಗುಣಮಟ್ಟವನ್ನು ಆಧರಿಸಿ ಹಲವಾರು ಉತ್ತಮ ಸಂಗತಿಗಳು ಸಂಭವಿಸುತ್ತವೆ ಉದಾಹರಣೆಗೆ ನೀವು ಪಬ್ಲಿಷ ಮಾಡಿದರೆ ನೀವು ಪಬ್ ಬ್ಯಾಕ್ ಅನ್ನು ಮರಳಿ ಪಡೆಯುತ್ತೀರಿ ಇಲ್ಲಿರುವ ಅಪ್ಲಿಕೇಶನ್ ಗೆ ಕೇವಲ ಒಂದು ನಕಲನ್ನು ಮಾತ್ರ ನೀಡಲಾಗಿದೆ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕಾಗಿರುವುದರಿಂದ ಈ QoS 2 ಅನ್ನು ಪೂರೈಸಲು ನೀವು ಹೆಚ್ಚುವರಿ ಏನನ್ನಾದರೂ ಮಾಡಬೇಕಾಗಿದೆ ಆದ್ದರಿಂದ ನಾನು ಅದನ್ನು ಇಲ್ಲಿ ಬರೆಯುತ್ತೇನೆ ಮತ್ತು ನಿಜವಾಗಿ ಏನಾಗಬಹುದು ಎಂಬುದನ್ನು ನಮ್ಮ ಪ್ರಯೋಗಗಳ ಮೂಲಕ ನೋಡೋಣ ನೀವು ಪಬ್ಲಿಷ ಮಾಡುವಾಗ QoS 0 ಹೊಂದಿದ್ದರೆ ಏನನ್ನೂ ಹಿಂತಿರುಗಿಸುವುದಿಲ್ಲ ಮತ್ತು ನೀವು QoS 1 ಎಂದು ಹೇಳಿದರೆ ನೀವು ಪಬ್ ಬ್ಯಾಕ್ ಅನ್ನು ಹಿಂತಿರುಗಿಸುತ್ತೀರಿ ಮತ್ತು QoS 2 ಪಬ್ ಕಂಪ್ನೊಂದಿಗೆ ಕೊನೆಗೊಳ್ಳುವ ಹೆಚ್ಚುವರಿ ಸಂದೇಶಗಳೊಂದಿಗೆ ಕೊನೆಗೊಳ್ಳುತ್ತದೆ ನಾವು ಮುಂದುವರಿಯುವ ಮೊದಲು ಮತ್ತು QoS ಅನ್ನು ಅರ್ಥಮಾಡಿಕೊಳ್ಳುವ ಮೊದಲು ಈ ಭಾಗವನ್ನು ನೋಡೋಣ ಮತ್ತು ನಂತರ ಪ್ರೋಟೋಕಾಲ್ನ ಇತರ ಅಂಶಗಳನ್ನು ನೋಡೋಣ ಈಗ ನಾವು ಲ್ಯಾಪ್ಟಾಪ್ ಪರದೆಯತ್ತ ಸಾಗೋಣ ಮತ್ತು ನಾವು ಈ ಪ್ರೋಟೋಕಾಲ್ ಅನ್ನು ಅರ್ಥಮಾಡಿಕೊಳ್ಳಲು ಮುಂದುವರಿಯುವ ಮೊದಲು ಕೆಲವು ಪ್ರಯೋಗಗಳನ್ನು ಮಾಡೋಣ ಸಬ್ ಸ್ಕ್ರೈಬರ್ ರ ಪರದೆಯ ಸೇವೆಯ ಗುಣಮಟ್ಟಕ್ಕೆ ಸಂಬಂಧಿಸಿದ ಮೊದಲ ಪ್ರಯೋಗವನ್ನು ನೋಡೋಣ ಆದ್ದರಿಂದ ಇದು ಸಬ್ ಸ್ಕ್ರೈಬರ್ ಪರದೆಯಾಗಿದ್ದು ಮಾಸ್ಕಿಟೊ ಮತ್ತು ಪಾಹೋ ಚಾಲನೆಯಲ್ಲಿರುವ ಒಂದೇ ಲ್ಯಾಪ್ಟಾಪ್ ನಲ್ಲಿ ಇದೆಲ್ಲವನ್ನೂ ಸ್ಥಾಪಿಸಲಾಗಿದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ನೀವು ಮಾಸ್ಕಿಟೊ ಮತ್ತು ಪಾಹೋ ವನ್ನು ಸ್ಥಾಪಿಸಿದರೆ ಈ ಎಲ್ಲಾ ಪ್ರಯೋಗಗಳನ್ನು ನೀವೇ ಚೆನ್ನಾಗಿ ನಡೆಸಬಹುದು ಆದ್ದರಿಂದ ಇದೀಗ ನೀವು ನೋಡುವ ಮೊದಲ ಪರದೆಯು ಇದು ಸಬ್ ಸ್ಕ್ರೈಬರ್ ಪರದೆಯಾಗಿದೆ ಆದ್ದರಿಂದ ನಾವು ಏನು ಮಾಡಲಿದ್ದೇವೆಂದರೆ ನಾವು ಮೂಲಭೂತವಾಗಿ ಮೂರು QoS ಲೆವೆಲ್ ಗಳನ್ನು ಪ್ರಯತ್ನಿಸಲಿದ್ದೇವೆ ನಾವು QoS 0 ಅನ್ನು ಪ್ರಯತ್ನಿಸೋಣ ಆದ್ದರಿಂದ ನಾವು ಕ್ವಾಯಟ್ ಎಂಬ ಆಜ್ಞೆಯನ್ನು ನೋಡೋಣ ಆದ್ದರಿಂದ ಎಲ್ಲವನ್ನೂ ಮೊದಲಿನಿಂದ ಪ್ರಾರಂಭಿಸೋಣ ಮತ್ತು ನೀವು ಇಲ್ಲಿ ಮೊಸ್ಕಿಟೊ ಸಂದೇಶವನ್ನು ನೋಡಬಹುದು ಆದ್ದರಿಂದ ಸಬ್ ಸ್ಕ್ರೈಬರ್ ಆಗುವುದು ಮೊದಲ ಹೆಜ್ಜೆಯಾಗಿದೆ ಈಗ ನಾವು ಮಾಡೆಲ್ ಗೆ ಹಿಂದಿರುಗೋಣ ಮೊದಲಿಗೆ ಒಂದು ಸಬ್ ಸ್ಕ್ರೈಬರ್ ಇರಲಿ ಆದ್ದರಿಂದ ಸಬ್ ಸ್ಕ್ರೈಬರ್ ಆಸಕ್ತಿ ಹೊಂದಿರುವ ವಿಷಯವಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಇಲ್ಲಿ ಕಾನ್ಫಿಗರೇಶನ್ ಮಾಡುತ್ತಿದ್ದೇವೆ ನೀವು ಮಾಡಲು ಬಯಸುವ ನಂತರದ ಹೆಜ್ಜೆ ಎಂದರೆ ಈಗ ನಿರ್ದಿಷ್ಟವಾಗಿ ಈ ಕಾನ್ಫಿಗರೇಶನ್ ಬಗ್ಗೆ ತಿಳಿದುಕೊಳ್ಳುವುದು ಆದ್ದರಿಂದ ನೀವು ನೋಡಬಹುದಾದ ಸಂದೇಶಗಳು ಏನಾದವು ಎಂದರೆ 'ಕನೆಕ್ಟ್' ಎಂಬ ಮೆಸೇಜ್ ನಿಮಗೆ ಮರಳಿ ಕೊನಾಕ್ ಅನ್ನು ನೀಡಿತು ಸಬ್ ಸ್ಕ್ರೈಬ್ ಎಂಬ ಮೆಸೇಜ್ ನಿಮಗೆ ಮರಳಿ ಸಬ್ ಬ್ಯಾಕ್ ಅನ್ನು ನೀಡಿತು ಇಲ್ಲಿರುವ ಸ್ಲೈಡಿನಲ್ಲಿ ಸಬ್ ಸ್ಕ್ರೈಬರ್ ಮತ್ತು ಬ್ರೋಕರ್ ಗಳನ್ನು ತೋರಿಸಿದೆ ಇಲ್ಲಿ ಸಬ್ ಸ್ಕ್ರೈಬ್ ಮತ್ತು ಸಬ್ ಬ್ಯಾಕ್ ಗಳನ್ನು ಕ್ಯಾಪಿಟಲ್ ಲೆಟರ್ಗಳಲ್ಲಿ ಬರೆಯಬೇಕು ಆದ್ದರಿಂದ ಅದು ಕನೆಕ್ಟ್ ಆಗಿರುತ್ತದೆ ಎಂದು ನೀವು ಊಹಿಸಬೇಕು ಈಗ connback ಅನ್ನು ಮರಳಿ ಪಡೆಯುತ್ತೀರಿ ನಂತರ ಅದು ಪಬ್ ಬ್ಯಾಕ್ ಅನ್ನು ಹಿಂದಕ್ಕೆ ಪ್ರಕಟಿಸುತ್ತದೆ ಇದೆಲ್ಲವನ್ನೂ ನೀವು ನೋಡಬೇಕು ಆದ್ದರಿಂದ ನೀವು ಈಗ ಒಂದು ಜೋಡಿ ಯನ್ನು ತಯಾರು ಮಾಡಿದ್ದೀರಿ ಆದ್ದರಿಂದ ನಾವು ಮಾಡಿದ ಎರಡನೇ ಹಂತವೆಂದರೆ ಪಿಂಗ್ ವಿನಂತಿಯನ್ನು ಕಳುಹಿಸುವುದು ಮತ್ತು ಪಿಂಗ್ ಸ್ವೀಕರಿಸಿದ ನಂತರ ಪಿಂಗ್ ಪ್ರತಿಕ್ರಿಯೆಯನ್ನು ಕಳುಹಿಸುವುದು ಕ್ಲೈಂಟ್ ಮತ್ತು ಬ್ರೋಕರ್ ಸಂಪರ್ಕವನ್ನು ಮುಂದುವರಿಸುವುದನ್ನು ನೋಡಲು ಲಿಂಕ್ ಅನ್ನು ಖಚಿತಪಡಿಸಿಕೊಳ್ಳಬೇಕು ಮತ್ತು ಎರಡೂ ವ್ಯವಸ್ಥೆಗಳು ಜೀವಂತವಾಗಿವೆ ಅಪ್ ಎಂದು ನೋಡಿಕೊಳ್ಳಬೇಕು ಆದ್ದರಿಂದ ನಾವು ಈಗ ಅದನ್ನು ಅಲ್ಲಿಯೇ ಬಿಡೋಣ ಈಗ ಸಬ್ ಸ್ಕ್ರೈಬರ್ ರ ಪರದೆಯತ್ತ ಸಾಗೋಣ ಆದ್ದರಿಂದ ಈಗ ನಾವು ಸಬ್ ಸ್ಕ್ರೈಬರ್ ಮುಂದೆ ಇದ್ದೇವೆ ಮತ್ತು ಇದು ಸಬ್ ಸ್ಕ್ರೈಬರ್ ರಿಗೆ ಒಂದು ಸಂದೇಶವಾಗಿದೆ ಆದ್ದರಿಂದ ವಿಷಯವು ಎಂ ಕ್ಯೂ ಟಿ ಟಿ ಎಂದು ನೀವು ನೋಡಬಹುದು ಮತ್ತು ಐ ಓ ಟಿ ಗಾಗಿ ಸಂದೇಶಗಳ ವಿನ್ಯಾಸವು ತುಂಬಾ ಒಳ್ಳೆಯದು ಆಗಿದೆ ಆದ್ದರಿಂದ ಅದನ್ನು ನಿಧಾನವಾಗಿ ಮತ್ತೆ ಕನೆಕ್ಟ್ ಮಾಡೋಣ ಮತ್ತು ಕನೆಕ್ಟ್ ಬ್ಯಾಕ್ ಮತ್ತೆ ಬರುತ್ತದೆ ಮತ್ತು ಏನೂ ಹಿಂತಿರುಗುವುದಿಲ್ಲ ಹೀಗಾಗಿ ಇದು 'ಸಂಪರ್ಕ ಕಡಿತಗೊಳಿಸಿ' ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಆದ್ದರಿಂದ ಖಚಿತವಾಗಿ ಇದು QoS 0 ಸಂದೇಶವಾಗಿದೆ ಈಗ ಎಂ ಕ್ಯೂ ಟಿ ಟಿ ಅನ್ನು ಬಳಸಿದ ವಿಷಯವನ್ನು ನೋಡೋಣ ಆದ್ದರಿಂದ ಸಬ್ ಸ್ಕ್ರೈಬರ್ ಕಡೆಯಿಂದ ನಿಜವಾಗಿ ಏನಾಗುತ್ತದೆ ಎಂದು ಈಗ ನೋಡೋಣ ಇದು MQTT ಎಂಬ ಮೆಸೇಜ್ ಅನ್ನು ಮತ್ತು MQTT ಎಂಬ ವಿಷಯವನ್ನು ಸ್ವೀಕರಿಸಿದೆ ಮತ್ತು ಸಂದೇಶವು ಇಲ್ಲಿ ಮತ್ತೆ ಕಾಣಿಸಿಕೊಂಡಿತು ಮತ್ತು ಅದು ಪಿಂಗ್ ವಿನಂತಿಯನ್ನು ಮತ್ತು ಪಿಂಗ್ ಪ್ರತಿಕ್ರಿಯೆಯನ್ನು ಜೀವಂತವಾಗಿರಿಸಿಕೊಳ್ಳುತ್ತಲೇ ಇದೆ Glossary English Word Word Meaning Quality of service ಕ್ವಾಲಿಟಿ ಆಫ್ ಸರ್ವಿಸ್ ಸೇವೆಯ ಗುಣಮಟ್ಟ Hardware ಹಾರ್ಡ್ವೇರ್ ಯಂತ್ರಾಂಶ Failure resistant ಫೇಲ್ಯೂರ್ ರೆಸಿಸ್ಟೆಂಟ್ ವೈಫಲ್ಯ ನಿರೋಧಕ Persistent session ಪೆರ್ಸಿಸ್ಟನ್ಟ್ ಸೆಶನ್ ನಿರಂತರ ಸೆಶನ್ Energy harvest ಎನರ್ಜಿ ಹಾರ್ವೆಸ್ಟ್ ಶಕ್ತಿ ಕೊಯ್ಲು Install ಇನ್ಸ್ಟಾಲ್ ಸ್ಥಾಪಿಸು Ping request ಪಿಂಗ್ ರಿಕ್ವೆಸ್ಟ್ ಪಿಂಗ್ ವಿನಂತಿ Ping response ಪಿಂಗ್ ರೆಸ್ಪಾನ್ಸ್ ಪಿಂಗ್ ಪ್ರತಿಕ್ರಿಯೆ Quite ಕ್ವಾಯಟ್ ಸಾಕಷ್ಟು Protocol ಪ್ರೋಟೋಕಾಲ್ ಪ್ರೋಟೋಕಾಲ್ Demo ಡೆಮೋ ಪ್ರದರ್ಶನ